ಮತ್ತೊಂದು ಕಥೆಯ ಸಮಯ ಈ ಬಾರಿ 5 ಕುರುಡರು ಮತ್ತು ಆನೆಯ ಕಥೆಯಾಗಿದೆ ಈ ಕುರುಡರ ಕಥೆಯು ಹಳೆಯ ಭಾರತೀಯ ಜಾನಪದ ಕಥೆಯಾಗಿದೆ 5 ಜನ ಕುರುಡರನ್ನು ಆನೆಯ ಬಳಿಗೆ ಕರೆತಂದು ಅವರು ನನ್ನ ಹಿಂದೆ ನೀವು ನೋಡುವಂತಹ ಆನೆಯ ಹತ್ತಿರ ಹೋದರು ಮತ್ತು ಅವರು ಆನೆಯ ವಿವಿಧ ಭಾಗಗಳನ್ನು ಮುಟ್ಟಿದರು ಮತ್ತು ಅದು ಏನೆಂದು ಕಂಡುಹಿಡಿಯಲು ಪ್ರಯತ್ನಿಸಿದರು ಅವರಲ್ಲಿ ಒಬ್ಬ ಕುರುಡ ಹೋಗಿ ಅದರ ಸೊಂಡಿಲನ್ನು ಮುಟ್ಟಿ ಓಹ್ ಇದು ಕೊಬ್ಬಿದ ದಪ್ಪ ಹಾವಿನಂತೆ ಕಾಣಿಸುತ್ತದೆ ಎಂದ ಇನ್ನೊಬ್ಬ ಕುರುಡ ಕಾಲಿನ ಬಳಿಗೆ ಹೋಗಿ ಓಹ್ ಇದು ಕಂಭದಂತೆ ಕಾಣುತ್ತದೆ ಎಂದ ಮತ್ತೊಬ್ಬ ಕುರುಡ ಆನೆಯ ಹಿಂದೆ ಹೋಗಿ ಬಾಲವನ್ನು ಹಿಡಿದುಕೊಂಡು ಓಹ್ ಇದು ಹಗ್ಗದಂತೆ ಕಾಣುತ್ತದೆ ಎಂದ ಕೊನೆಯ ಕುರುಡ ಆನೆಯ ಮೇಲೆ ಹೋಗಿ ಅದರ ಕಿವಿಗಳನ್ನು ಮುಟ್ಟಿ ವಾಹ್ ಇದು ಬೀಸಣಿಗೆಯಂತೆ ಕಾಣುತ್ತದೆ ಎಂದ ಅವರೆಲ್ಲರೂ ನಂತರ ಒಗ್ಗೂಡಿ ಇದು ಬೀಸಣಿಗೆ ಅಲ್ಲ ಇದು ಹಗ್ಗ ಇದು ಕಂಬ ಇದು ಹಾವು ಎಂದು ಹೇಳುವ ಮೂಲಕ ಪರಸ್ಪರ ಜಗಳವಾಡಲು ಪ್ರಾರಂಭಿಸಿದರು ಆಗ ಒಬ್ಬ ಬುದ್ಧಿವಂತ ಬಂದು ಅವುಗಳನ್ನು ಒಟ್ಟಾರೆಯಾಗಿ ಇರಿಸಿ ನೋಡಿ ಏಕೆಂದರೆ ನೀವೆಲ್ಲರೂ ಈ ಆನೆಯ ವಿವಿಧ ಭಾಗಗಳನ್ನು ಸ್ಪರ್ಶಿಸುತ್ತಿದ್ದೀರಿ ಆದರೆ ಇದು ನಿಜಕ್ಕೂ ಆನೆ ಇದು ಆನೆ ಎಂಬ ದೊಡ್ಡ ಪ್ರಾಣಿ ಎಂದು ತಿಳಿಸಿದ ಹಾಗಾಗಿ ನಾವು ಹಲವಾರು ಬಾರಿ ಸಣ್ಣ ಭಾಗಗಳು ಸಣ್ಣ ಪರಿಹಾರಗಳು ಸಣ್ಣ ಆಲೋಚನೆಗಳನ್ನೇ ಇದು ಪೂರ್ಣ ಪರಿಹಾರವೆಂದು ನಾವು ಭಾವಿಸಿರುತ್ತೇವೆ ಆದರೆ ವಾಸ್ತವವಾಗಿ ಏನಾದರೂ ಏಕತೆಯಿಂದ ಒಟ್ಟುಗೂಡಿಸುವ ಟ್ರಿಕ್ ಮಾಡಬೇಕು ಅದಕ್ಕಾಗಿಯೇ ನಾವು ಈ ಎಲ್ಲಾ ಆಲೋಚನೆಗಳನ್ನು ಒಟ್ಟುಗೂಡಿಸಬೇಕು ಮತ್ತು ಅದರಿಂದ ಒಂದು ಪರಿಕಲ್ಪನೆಯನ್ನು ಪಡೆಯಬೇಕು ಮತ್ತು ಅದಕ್ಕಾಗಿಯೇ ಈ ಕಥೆ ಧನ್ಯವಾದಗಳು